ಮೊದಲ ಘಟಕದಲ್ಲಿ ನಮಗೆ ಏನು ಸ್ಪಷ್ಟವಾಗಿದೆ ಎಂದರೆ ಯಾವುದೇ ಕಾರ್ಯಕ್ರಮವನ್ನು ನೀಡುವ ಕಾಲೇಜು ಅಥವಾ ಇಲಾಖೆಯು ತನ್ನ ಕಾರ್ಯಕ್ರಮಗಳನ್ನು ನಿಗದಿತ ಪರಿಣಾಮಗಳನ್ನು ಪೂರೈಸಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಬೇಕು ಮತ್ತು ನಡೆಸಬೇಕು ಇದರಿಂದ ಮಾನ್ಯತೆಯ ಮಾನದಂಡಗಳನ್ನು ಪೂರೈಸಬಹುದು ಆದ್ದರಿಂದ ಇನ್ನು ಮುಂದೆ ನಿರ್ದಿಷ್ಟ ವಿಭಾಗ ಅಥವಾ ವಿಷಯದ ಆಧಾರದ ಮೇಲೆ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುವ ಪರಿಯಿಲ್ಲ ಅದು ಅದಕ್ಕಿಂತ ಹೆಚ್ಚು ಅದು ಹಲವಾರು ಘೋಷಿತ ಪರಿಣಾಮಗಳನ್ನು ಪೂರೈಸಲು ತನ್ನ ಚಟುವಟಿಕೆಗಳನ್ನು ಯೋಜಿಸಬೇಕು ಮತ್ತು ನಡೆಸಬೇಕು ಈ ನಿರ್ದಿಷ್ಟ ಅಗತ್ಯವನ್ನು ನಾವು ಬಲಪಡಿಸಲು ಪ್ರಯತ್ನಿಸುತ್ತೇನೆ ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರುವುದರ ಜೊತೆಗೆ ಉತ್ತಮ ಎಂಜಿನಿಯರ್ನ ಹಲವು ಪ್ರಮುಖ ಗುಣಲಕ್ಷಣಗಳಿವೆ ಎಂದು ನಾವು ಅರಿತುಕೊಂಡಿದ್ದೇವೆ ಈ ಇತರ ಅವಶ್ಯಕತೆಗಳನ್ನು ನಾವು ವೃತ್ತಿಪರ ಅವಶ್ಯಕತೆಗಳೆಂದು ವರ್ಗೀಕರಿಸಬಹುದು ಮತ್ತು ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಉತ್ತಮ ಜ್ಞಾನವು ಶಿಸ್ತಿನ ಅವಶ್ಯಕತೆಗಳಾಗಿವೆ ಆದ್ದರಿಂದ ಪದವಿ ಪಡೆಯುವ ಎಂಜಿನಿಯರ್ಗೆ ಶಿಸ್ತು ಮತ್ತು ವೃತ್ತಿಪರ ಅವಶ್ಯಕತೆಗಳು ಮುಖ್ಯ ಎರಡನೇ ಪಠ್ಯದಲ್ಲಿ "ಶಿಕ್ಷಣ" ಮತ್ತು "ಬೋಧನೆ" ಎಂಬ ಪರಿಚಿತ ಪದಗಳ ಬಗ್ಗೆ ಮತ್ತೆ ತಿಳಿಯೋಣ ನಾವು ಮೊದಲ ಘಟಕದಲ್ಲಿ ಹೇಳಿದಂತೆ "ಶಿಕ್ಷಣ" ಮತ್ತು "ಬೋಧನೆ" ವಿಶೇಷವಾಗಿ ಶಿಕ್ಷಕರಿಗೆ ಪರಿಚಿತ ಪದಗಳಾಗಿವೆ ಏಕೆಂದರೆ ಅದು ಅವರ ವೃತ್ತಿಯಾಗಿದೆ ಆದರೆ ಪಚಾರಿಕವಾಗಿ ಆ ಪದಗಳನ್ನು ಪುನಃ ಪರಿಚಯಿಸುವುದು ಅವಶ್ಯಕ ಮತ್ತು ಅದು ಈ ನಿರ್ದಿಷ್ಟ ಪಠ್ಯದ ಪ್ರಮುಖ ಗುರಿಯಾಗಿದೆ ವಿಶಾಲವಾದ ಅರ್ಥದಲ್ಲಿ ಶಿಕ್ಷಣವು ಯಾವುದೇ ರೀತಿಯ ಅನುಭವ ಅಥವಾ ವ್ಯಕ್ತಿಯು ಮಾಡುವ ಯಾವುದೇ ಚಟುವಟಿಕೆಯನ್ನು ಸೂಚಿಸುತ್ತದೆ ಹಾಗೂ ಅದು ಆ ವ್ಯಕ್ತಿಯ ಆಲೋಚನೆ ಪಾತ್ರ ಅಥವಾ ದೈಹಿಕ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಯಾವುದನ್ನಾದರೂ ಶಿಕ್ಷಣವೆಂದು ಪರಿಗಣಿಸಲಾಗುತ್ತದೆ ಈ ಅರ್ಥದಲ್ಲಿ ಶಿಕ್ಷಣವು ಎಂದಿಗೂ ಮುಗಿಯುವುದಿಲ್ಲ ನಾವು ಹೊರಗಿನ ಪ್ರಪಂಚದೊಂದಿಗೆ ನಿರಂತರವಾಗಿ ಸಂವಹನ ನಡೆಸುತ್ತಿದ್ದೇವೆ ಹೊರಗಿನ ಘಟನೆಗಳ ಪ್ರಕಾರ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಮತ್ತು ನಾವು ಗಮನಿಸುತ್ತಿದ್ದೇವೆ ಮತ್ತು ಅವರೆಲ್ಲರೂ ಈ ಅನುಭವಗಳನ್ನು ಹೊಂದಿರುತ್ತಾರೆ ಹಾಗೂ ನಮ್ಮ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರುತ್ತಾರೆ ಹಾಗಾಗಿ ಶಿಕ್ಷಣವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ಅದು ನಮ್ಮ ಜೀವನದುದ್ದಕ್ಕೂ ನಡೆಯುತ್ತದೆ ತಾಂತ್ರಿಕ ಅರ್ಥದಲ್ಲಿ ಶಿಕ್ಷಣವು ಒಂದು ಸಮಾಜವು ಉದ್ದೇಶಪೂರ್ವಕವಾಗಿ ತನ್ನ "ಸಾಂಸ್ಕೃತಿಕ ಪರಂಪರೆಯನ್ನು" ರವಾನಿಸುವ ಪ್ರಕ್ರಿಯೆಯಾಗಿದೆ "ಸಾಂಸ್ಕೃತಿಕ ಪರಂಪರೆ" ಎನ್ನುವುದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಂಗ್ರಹವಾದ ಜ್ಞಾನ ಮೌಲ್ಯ ಮತ್ತು ಕೌಶಲ್ಯಗಳನ್ನು ಸೂಚಿಸುತ್ತದೆ ಈ ಸನ್ನಿವೇಶದಲ್ಲಿ ಶಿಕ್ಷಣವನ್ನು ಉದ್ದೇಶಾಧಾರಿತ ಕಲಿಕೆ ನಡೆಯುತ್ತದೆ ಇದರರ್ಥ ನೀವು ಶಾಲೆ ಅಥವಾ ಕಾಲೇಜನ್ನು ಪ್ರವೇಶಿಸಿದಾಗ ಅಥವಾ ನಿರ್ದಿಷ್ಟ ಪ್ರೋಗ್ರಾಂಗೆ ಪ್ರವೇಶಿಸಿದಾಗ ಪ್ರೋಗ್ರಾಂ ಅನ್ನು ವಿನ್ಯಾಸಗೊಳಿಸಿದವರು ಕಲಿಯುವವರು ಇದೇ ವಿಷಯಗಳನ್ನು ಕಲಿಯಬೇಕು ಎಂದು ಹೇಳುತ್ತಾರೆ ಆದ್ದರಿಂದ ಪಚಾರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ದೇಶಾಧಾರಿತ ಕಲಿಕೆ ಈ ಮಟ್ಟಿಗೆ ನಡೆಯುತ್ತದೆ ಈಗ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತದೆ ನೀವು ಜನರಿಗೆ ಬುದ್ಧಿವಂತಿಕೆಯಿಂದ ಶಿಕ್ಷಣ ನೀಡಲು ಬಯಸಿದರೆ ಅವರು ಏನು ಆಗಲು ನೀವು ಶಿಕ್ಷಣ ನೀಡುತ್ತಿದ್ದೀರಿ ಎಂಬುದನ್ನು ನೀವು ತಿಳಿದಿರಬೇಕು ವಿದ್ಯಾರ್ಥಿಗಳು ಏನು ಕಲಿಯಬೇಕು ಎಂದು ಯಾರು ನಿರ್ಧರಿಸುತ್ತಾರೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನೀವು ಹಲವಾರು ಪ್ರಶ್ನೆಗಳನ್ನು ಎದುರಿಸುತ್ತೀರಿ ಮತ್ತು ನಾವು ಅದನ್ನು ಫೀಲಾಸಫಿ ಆಫ್ ಎಜುಕೇಶನ್ ಎಂದು ಕರೆಯುತ್ತೇವೆ ಆದ್ದರಿಂದ ಏನು ಶಿಕ್ಷಣ ನೀಡಬೇಕೆಂದು ತಿಳಿಯಲು ಜೀವನದ ಉದ್ದೇಶ ಏನು ಮತ್ತು ಯಾವ ರೀತಿಯ ಜೀವನ ಬೇಕು ಎಂದು ಕೇಳುವ ಅವಶ್ಯಕತೆಯಿದೆ ಶಿಕ್ಷಣವನ್ನು ತಾತ್ವಿಕವಾಗಿ ಪರಿಗಣಿಸಲು ಇದು ಅಗತ್ಯವಾಗುತ್ತದೆ ಶೈಕ್ಷಣಿಕ ತತ್ವಶಾಸ್ತ್ರ ಸ್ವತಃ ಒಂದು ವಿಷಯವಾಗಿದೆ ಇದು ಶಿಕ್ಷಣಕ್ಕೆ ಪಚಾರಿಕ ತತ್ತ್ವಶಾಸ್ತ್ರವನ್ನು ಅನ್ವಯಿಸುವುದನ್ನು ಒಳಗೊಂಡಿರುತ್ತದೆ ಪಚಾರಿಕ ತತ್ವಶಾಸ್ತ್ರವು ಕೇಳುವ ಪ್ರಶ್ನೆಗಳನ್ನು ಶೈಕ್ಷಣಿಕ ತತ್ವಶಾಸ್ತ್ರವು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅದೇ ಪ್ರಶ್ನೆಗಳನ್ನು ನಿರ್ದಿಷ್ಟವಾಗಿ ಕೇಳುತ್ತದೆ ನಾವು ಈಗ ಫಿಲಾಸಫಿ ಆಫ್ ಎಜುಕೇಶನ್ ನಾವು ಈ ಎಲ್ಲಾ ವಿಷಯಗಳ ವಿವರಗಳಿಗೆ ಹೋಗುವುದಿಲ್ಲ ಆದರೆ ಪ್ರಾಯೋಗಿಕ ದೃಷ್ಟಿಯ ಒಂದು ಉದಾಹರಣೆಯನ್ನು ನೋಡೋಣ ಪ್ರಾಯೋಗಿಕ ದೃಷ್ಟಿ ಮಾಡುವಂತಹ ಊಹೆ ಈ ಊಹೆಯೊಂದಿಗೆ ಭಾರತೀಯ ತತ್ತ್ವಶಾಸ್ತ್ರದ ಅನೇಕ ಶಾಲೆಗಳು ಒಪ್ಪುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ ವಾಸ್ತವಿಕವಾದಿಗಳು ವ್ಯಕ್ತಿಯ ಮನೋಭಾವ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ಬಯಸುತ್ತಾರೆ ವ್ಯಕ್ತಿಯನ್ನು ಗೌರವಿಸಬೇಕು ಮತ್ತು ಅವನ ಒಲವು ಮತ್ತು ಸಾಮರ್ಥ್ಯಗಳನ್ನು ಪೂರೈಸಲು ಶಿಕ್ಷಣವನ್ನು ಯೋಜಿಸಬೇಕು ಇದು ಚಟುವಟಿಕೆಯನ್ನು ಎಲ್ಲಾ ಬೋಧನೆ ಮತ್ತು ಕಲಿಕೆಯ ಆಧಾರವಾಗಿ ಮಾಡುತ್ತದೆ ನೀವು ಪ್ರಾಯೋಗಿಕ ದೃಷ್ಟಿಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಚಟುವಟಿಕೆಯು ಎಲ್ಲಾ ಬೋಧನೆ ಮತ್ತು ಕಲಿಕೆಯ ಆಧಾರವಾಗಿರುತ್ತದೆ ಅಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಇಬ್ಬರೂ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅದು ಕೇವಲ ಕೇಳುವ ಅಥವಾ ಮಾತನಾಡುವಂತಹ ಒಂದು ಚಟುವಟಿಕೆಯಾಗಿರಬಾರದು ಆದ್ದರಿಂದ ಇದು ಒಂದು ತತ್ತ್ವಶಾಸ್ತ್ರದ ಯೋಜನೆ ಇದಕ್ಕೆ ನೀವು ಒಪ್ಪುತ್ತೀರಾ ಅಥವಾ ನಿರ್ದಿಷ್ಟ ತತ್ತ್ವಶಾಸ್ತ್ರದ ಶಾಲೆಯಡಿಯಲ್ಲಿ ಕಾರ್ಯನಿರ್ವಹಿಸಲು ಬಯಸುತ್ತೀರಾ ಎಂದು ನೀವು ನಿರ್ಧರಿಸಬೇಕಾಗುತ್ತದೆ ಉನ್ನತ ಶಿಕ್ಷಣದಲ್ಲಿ ಅದರ ಗುರಿಗಳು ಶಾಲಾ ಶಿಕ್ಷಣದಲ್ಲಿ ಇರುವಂತೆ ಸಾರ್ವತ್ರಿಕವಾಗಿ ಇರಬಾರದು ಮತ್ತು ಇರುವುದಿಲ್ಲ ಏಕೆಂದರೆ ಶೈಕ್ಷಣಿಕ ತತ್ವಶಾಸ್ತ್ರದ ಪ್ರಕಾರ ಶಾಲಾ ಶಿಕ್ಷಣದಲ್ಲಿ ವ್ಯಾಪಕ ಶ್ರೇಣಿಯ ಶಾಲೆಗಳು ಇವೆ ನೀವು ಯಾವ ರೀತಿಯ ವ್ಯಕ್ತಿಗೆ ತರಬೇತಿ ನೀಡಲು ಬಯಸುತ್ತೀರಿ ಮತ್ತು ಉನ್ನತ ಶಿಕ್ಷಣ ಮಟ್ಟದಲ್ಲಿ ಗುರಿಗಳು ಸಾರ್ವತ್ರಿಕವಲ್ಲ ಅವು ಬಹಳ ನಿರ್ದಿಷ್ಟವಾಗಲು ಪ್ರಾರಂಭಿಸುತ್ತದೆ ಕಾರ್ಯಕ್ರಮಗಳನ್ನು ನೀಡುವ ವಿಶ್ವವಿದ್ಯಾಲಯಗಳು ಕಾಲೇಜುಗಳು "ಗುರಿಗಳನ್ನು" ಗುರುತಿಸುತ್ತವೆ ಮತ್ತು ನಾವು ಅವುಗಳನ್ನು "ಪ್ರೋಗ್ರಾಮ್ ಪರಿಣಾಮ" ಗುರುತಿಸುತ್ತವೆ ನೀವು ಸಾಮಾನ್ಯ ಪದವಿಗಳೆಂದು ಕರೆಯುವಂತಹ ವೃತ್ತಿಪರ ಪದವಿಗಳನ್ನು ನೋಡಿದಾಗ ಅವುಗಳ ಪ್ರೋಗ್ರಾಮ್ ಪರಿಣಾಮ ಮಾನ್ಯತೆ ಪಡೆಯುವುದರಿಂದ ಅವರಿಗೆ ಈ ಸ್ವಾತಂತ್ರ್ಯ ದೊರಕುತ್ತದೆ ಆದ್ದರಿಂದ ಉನ್ನತ ಶಿಕ್ಷಣ ಮಟ್ಟದಲ್ಲಿ ತಾತ್ವಿಕ ಪ್ರಶ್ನೆಗಳು ಕಡಿಮೆ ಪ್ರಾಮುಖ್ಯತೆಯನ್ನು ಪಡೆದಿವೆ ಎಂದು ಕರೆಯುವುದಿಲ್ಲ ಆದರೆ ಕೆಲವು ಅರ್ಥದಲ್ಲಿ ಅವುಗಳನ್ನು ಈಗಾಗಲೇ ಪರಿಹರಿಸಲಾಗಿದೆ ಮತ್ತು ಮಾನ್ಯತೆ ನೀಡುವ ಏಜೆನ್ಸಿಯಿಂದ ವ್ಯಾಖ್ಯಾನಿಸಲಾದ ಪ್ರೋಗ್ರಾಮ್ ಪರಿಣಾಮಗಳ ಗುಂಪಿಗೆ ಅನುವಾದಿಸಲಾಗುತ್ತದೆ ನಾವು ನೋಡುವ ಮುಂದಿನ ಪದ "ಬೋಧನೆ" ಬೋಧನೆ ಎನ್ನುವುದು ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಪಡೆಯಲು ಇತರರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ ಯಾವ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಇಡಬೇಕೆನ್ನುವ ನಿರ್ಧಾರ ಆ ನಿರ್ದಿಷ್ಟ ತತ್ವಶಾಸ್ತ್ರದ ಶಾಲೆಯದ್ಧು ಮತ್ತು ಇದು ಆ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ಹೊಂದಿರುವ ಮಾನ್ಯತಾ ಏಜೆನ್ಸಿಯಿಂದ ಸೀಮಿತವಾಗಿದೆ ಬೋಧನೆಯು ಗುರುತಿಸಲ್ಪಟ್ಟ ಯಾವುದೇ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಪಡೆಯಲು ಇತರರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ ಬೋಧನೆಯು ಜನರ ಅಗತ್ಯತೆಗಳನ್ನು ಅನುಭವಗಳನ್ನು ಮತ್ತು ಭಾವನೆಗಳನ್ನು ಪೂರೈಸುವ ಪ್ರಕ್ರಿಯೆಯಾಗಿದೆ ಮೊದಲು ಜನರ ಅಗತ್ಯತೆಗಳಿಗೆ ಅನುಭವಗಳಿಗೆ ಮತ್ತು ಭಾವನೆಗಳಿಗೆ ಹಾಜರಾಗುವುದು ಮತ್ತು ನಂತರ ಮಧ್ಯಪ್ರವೇಶಿಸುವುದರಿಂದ ಅವರು ಗುರುತಿಸಲಾದ ನಿರ್ದಿಷ್ಟ ವಿಷಯಗಳನ್ನು ಕಲಿಯುತ್ತಾರೆ ಇದನ್ನು ಹೇಳಿದವರು ಶ್ರೀ ಸ್ಮಿತ್ ಈಗ ಈ ಮಧ್ಯಸ್ಥಿಕೆಗಳು ಯಾವುವು ಶಿಕ್ಷಕರು ಏನು ಬೋಧನೆ ಮಾಡುತ್ತಾರೆ ಮಧ್ಯಸ್ಥಿಕೆಗಳು ಯಾವಾಗ ನಡೆಯುತ್ತವೆ ಯಾವ ರೀತಿಯ ಮಧ್ಯಸ್ಥಿಕೆಗಳು ಮಧ್ಯಸ್ಥಿಕೆಗಳು ಸಾಮಾನ್ಯವಾಗಿ ಪ್ರಶ್ನಿಸುವುದು ಕೇಳುವುದು ಮಾಹಿತಿ ನೀಡುವುದು ಅಥವಾ ನಾವು ಮಾಹಿತಿಯನ್ನು ವರ್ಗಾವಣೆ ಮಾಡುವುದು ಮತ್ತು ಕೆಲವು ವಿದ್ಯಮಾನಗಳನ್ನು ವಿವರಿಸುವುದು ಕೌಶಲ್ಯ ಅಥವಾ ಪ್ರಕ್ರಿಯೆಯನ್ನು ಪ್ರದರ್ಶಿಸುವುದು ಪರೀಕ್ಷೆ ತಿಳುವಳಿಕೆ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಮತ್ತು ಕಲಿಕೆಯ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ರೂಪಿಸುವುದು ಇದಕ್ಕೆ ಉದಾಹರಣೆಯಾಗಿ ಟಿಪ್ಪಣಿ ತೆಗೆದುಕೊಳ್ಳುವಿಕೆ ಚರ್ಚೆ ನಿಯೋಜನೆ ಬರವಣಿಗೆ ಮತ್ತು ಸಿಮ್ಯುಲೇಶನ್ಗಳು ಆದ್ದರಿಂದ ಮಧ್ಯಸ್ಥಿಕೆಗಳು ಇವುಗಳನ್ನು ಒಳಗೊಂಡಿರುತ್ತವೆ ಮತ್ತು ಶಿಕ್ಷಕರು ಇವುಗಳ ಉಪವಿಭಾಗವನ್ನು ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಪಡೆಯಲು ಅನುಕೂಲವಾಗುವಂತೆ ಸಹಾಯ ಮಾಡುತ್ತಾರೆ ಇವೆಲ್ಲವೂ ಬೋಧನೆಯ ಭಾಗ ಇವುಗಳನ್ನು ನಾವು ಬೋಧನೆಯ ಮಾದರಿಗಳು ಎಂದು ಕರೆಯುತ್ತೇವೆ ಬೋಧನಾ ಮಾದರಿಗಳು ಕಲಿಕೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಹಾಗೂ ಕಲಿಕಾ ಕೇಂದ್ರಿತ ಶೈಕ್ಷಣಿಕ ಅನುಭವಗಳನ್ನು ಯೋಜಿಸಲು ಶಿಕ್ಷಕರಿಗೆ ಸಹಾಯ ಮಾಡಬಹುದು ಹೊಸ ಮತ್ತು ಉತ್ತಮ ಸ್ವರೂಪಗಳ ಅಭಿವೃದ್ಧಿಯನ್ನು ಮತ್ತು ಶಿಕ್ಷಣದ ಅವಕಾಶಗಳನ್ನು ಉತ್ತೇಜಿಸಬಹುದು ಏಕೆಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳೊಂದಿಗೆ ಹೇಗೆ ಮಧ್ಯಪ್ರವೇಶಿಸಲು ಬಯಸುತ್ತಾನೆ ಎಂಬುದರ ಆಯ್ಕೆಗಳಲ್ಲಿಯೂ ಕೆಲವು ಊಹೆಗಳಿರಬಹುದು ಆದ್ದರಿಂದ ಈ ಊಹೆಗಳು ಬೋಧನೆಯ ವಿಭಿನ್ನ ಮಾದರಿಗಳಿಗೆ ಕಾರಣವಾಗುತ್ತವೆ ಮತ್ತೊಮ್ಮೆ ನಾವು ಬೋಧನೆಯ ಮಾದರಿಗಳ ವಿವರಗಳನ್ನು ನೋಡಲು ಹೋಗುವುದಿಲ್ಲ ಅದು ಸ್ವತಃ ಒಂದು ಪ್ರತ್ಯೇಕ ಪಠ್ಯಕ್ರಮ ಆಗುತ್ತದೆ ಬೋಧನಾ ಮಾದರಿಗಳ ಕುಟುಂಬಗಳಿವೆ ಇದನ್ನು ನಾವು ಮಾಹಿತಿ ಸಂಸ್ಕರಣಾ ಕುಟುಂಬ ಇಂಫಾರ್ಮೇಷನ್ ಪ್ರೊಸೆಸಿಂಗ್ ಫ್ಯಾಮಿಲಿ ಎಂದು ಕರೆಯುತ್ತೇವೆ ನಾವು ಅದನ್ನು ಕುಟುಂಬ ಎಂದು ಏಕೆ ಕರೆಯಲು ಬಯಸುತ್ತೇವೆ ಪ್ರತಿ ಕುಟುಂಬದ ಅಡಿಯಲ್ಲಿ ಮತ್ತೆ 5 6 ಕೆಲವೊಮ್ಮೆ 8 ಬೋಧನಾ ಮಾದರಿಗಳು ಲಭ್ಯವಿದೆ ಮತ್ತು ಅವೆಲ್ಲವನ್ನೂ ಪ್ರಯೋಗಿಸಲಾಗಿದೆ ಬೋಧನಾ ಮಾದರಿಗಳ ವಿಷಯವು ಸಾಕಷ್ಟು ಹಳೆಯದಾಗಿದೆ ಈ ಕುರಿತು ಸಂಪೂರ್ಣ ಸಾಹಿತ್ಯವಿದೆ ಮತ್ತು ಇದು ಮಾಹಿತಿ ಸಂಸ್ಕರಣಾ ಕುಟುಂಬ ವೈಯಕ್ತಿಕ ಕುಟುಂಬ ಸಾಮಾಜಿಕ ಕುಟುಂಬ ಮತ್ತು ನಡವಳಿಕೆಯ ವ್ಯವಸ್ಥೆಯ ಕುಟುಂಬವನ್ನು ಹೊಂದಿದೆ ನೀವು ಬೋಧನಾ ಮಾದರಿಗಳ ಗುಂಪನ್ನು ಹೊಂದಿದ್ದೀರಿ ಮತ್ತು ಈ ಬೋಧನಾ ಮಾದರಿಯ ವಿಭಿನ್ನ ಆಯ್ಕೆಗಳು ಶಾಲಾ ಮಟ್ಟದಲ್ಲಿ ಹೆಚ್ಚು ಮುಖ್ಯವಾಗುತ್ತವೆ ಆದ್ದರಿಂದ ನಾವು ಪ್ರತಿ ಕುಟುಂಬದ ಅಡಿಯಲ್ಲಿರುವ ಮಾದರಿಗಳ ವಿವರಗಳನ್ನು ಪಡೆಯಲು ಹೋಗುವುದಿಲ್ಲ ಜನರು "ವಿಲಿಯಂ ಗ್ಲಾಸರ್ ಮಾಡಲ್" ಮಾದರಿಯ ಕುರಿತು ಮಾತನಾಡುತ್ತಾ ಇದ್ದೇವೆ ಮತ್ತು ಇದು ಅದರ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ನಾವು ಗ್ಲಾಸರ್ ಮಾಡೆಲ್ ಆಫ್ ಟೀಚಿಂಗ್ನ ವೈಶಿಷ್ಟ್ಯಗಳನ್ನು ಪ್ರಸ್ತುತಪಡಿಸುತ್ತೇವೆ ಈಗ ಇದು 4 ಹಂತಗಳನ್ನು ಒಳಗೊಂಡಿದೆ ನಡವಳಿಕೆಯ ಪರಿಭಾಷೆಯಲ್ಲಿ ಇದು ಸೂಚನಾ ಉದ್ದೇಶಗಳು ಈ ನಡವಳಿಕೆಯ ಪದಗಳು ಯಾವುವು ಅಂದರೆ ಕಲಿಕೆಯ ಘಟಕದ ಕೊನೆಯಲ್ಲಿ ವಿದ್ಯಾರ್ಥಿಗೆ ಏನು ಮಾಡಲು ಸಾಧ್ಯವಾಗಬೇಕು ಆದ್ದರಿಂದ ನೀವು ಹಾಗೇ ವರ್ತಿಸಬೇಕು ನೀವು ಮಾಡಲು ಸಾಧ್ಯವಾಗಬೇಕಾದ ಕೆಲಸಗಳು ಯಾವುವು ಆದ್ದರಿಂದ ಬೋಧನಾ ಉದ್ದೇಶಗಳು ಅಥವಾ ಕಲಿಕೆಯ ಉದ್ದೇಶಗಳನ್ನು ವರ್ತನೆಯ ಪರಿಭಾಷೆಯಲ್ಲಿ ಹೇಳಲಾಗುತ್ತದೆ ತದನಂತರ ವಿದ್ಯಾರ್ಥಿಗಳ ಪ್ರವೇಶ ವರ್ತನೆ ಏನು ಎಂಬುದರ ಕುರಿತು ನೀವು ಸ್ಪಷ್ಟವಾಗಿರಬೇಕು ನಾಲ್ಕನೆಯ ತರಗತಿಯ ವಿದ್ಯಾರ್ಥಿಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕುರಿತು ನನ್ನ ಪಠ್ಯಕ್ರಮವನ್ನು ಕಲಿಸಲು ಸಾಧ್ಯವಿಲ್ಲ ನಾನು ಏನನ್ನಾದರೂ ಕಲಿಸುವಾಗ ನನ್ನ ಪಠ್ಯಕ್ರಮಕ್ಕೆ ಪ್ರವೇಶಿಸುವ ವಿದ್ಯಾರ್ಥಿಯು ಏನನ್ನಾದರೂ ತಿಳಿದುಕೊಂಡಿರಬೇಕು ಅಗತ್ಯವಾದ ಹಿನ್ನೆಲೆ ಪಡೆದುಕೊಂಡಿರಬೇಕು ಅಥವಾ ಅಗತ್ಯವಾದ ಪೂರ್ವಾಪೇಕ್ಷಿತಗಳನ್ನು ಹೊಂದಿರಬೇಕು ಎಂದು ನಾನು ನಿರೀಕ್ಷಿಸುತ್ತಿದ್ದೇನೆ ನಿಮ್ಮ ಪರಿಣಾಮಗಳನ್ನು ವಿದ್ಯಾರ್ಥಿಗಳ ವರ್ತನೆಗೆ ಹೊಂದಿಕೆಯಾಗದ ರೀತಿಯಲ್ಲಿ ಹೇಳುವಲ್ಲಿ ಯಾವುದೇ ಅರ್ಥವಿಲ್ಲ ಮತ್ತು ಕೆಲವೊಮ್ಮೆ ನಿಮ್ಮ ಪಠ್ಯಕ್ರಮ ವಿದ್ಯಾರ್ಥಿಗಳಿಗೆ ಕ್ಷುಲ್ಲಕವಾಗಬಹುದು ಏಕೆಂದರೆ ಅವರು ಈಗಾಗಲೇ ಹೆಚ್ಚಿನದನ್ನು ತಿಳಿದುಕೊಂಡಿರಬಹುದು ಅಥವಾ ನೀವು ಆಯ್ಕೆ ಮಾಡಿದ ಬೋಧನಾ ಉದ್ದೇಶಗಳು ಮತ್ತು ವಿದ್ಯಾರ್ಥಿಗಳ ಪ್ರವೇಶ ಹಂತದ ನಡುವೆ ಬಹಳ ಅಂತರವಿರಬಹುದು ಇವು ಎರಡೂ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಪಠ್ಯಕ್ರಮದ ಯೋಜನೆಯನ್ನು ವಿದ್ಯಾರ್ಥಿಗಳ ಪ್ರವೇಶ ವರ್ತನೆಯನ್ನು ಗಮನದಲ್ಲಿಟ್ಟು ಮಾಡಬೇಕು ಪ್ರವೇಶ ವರ್ತನೆಯಿಂದ ನಿಮ್ಮ ವಿದ್ಯಾರ್ಥಿಗಳು ನಿಗದಿತ ಉದ್ದೇಶಗಳನ್ನು ಸಾಧಿಸಬೇಕೆಂದು ನೀವು ಬಯಸುತ್ತೀರಿ ಮತ್ತು ನಿಗದಿತ ಉದ್ದೇಶಗಳತ್ತ ಹೋಗಲು ಅನುಕೂಲವಾಗುವ ಸೂಚನಾ ಕಾರ್ಯವಿಧಾನಗಳನ್ನು ನೀವು ಈಗ ಗುರುತಿಸುತ್ತೀರಿ ಇವುಗಳನ್ನು ನೀವು ಶಿಕ್ಷಕ ಅಥವಾ ಬೋಧಕರ ಮಧ್ಯಸ್ಥಿಕೆ ಎಂದು ಕರೆಯಬಹುದು ತದನಂತರ ನೀವು ಸೂಚನಾ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಲಾಗಿದೆ ಎಂದು ಅಳೆಯಲು ಬಯಸುತ್ತೀರಿ ಅವರು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ನಿಮಗೆ ಯಾವುದೇ ಮಾರ್ಗವಿಲ್ಲದಿದ್ದರೆ ನೀವು ತರಗತಿಯಲ್ಲಿ ಕಲಿಸಿದ ಪಾಠಕ್ಕೆ ಏನಾದರೂ ಅರ್ಥವಿದೆಯೇ ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ತಿಳಿದಿದೆಯೇ ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ಇದು ಕಾರ್ಯಕ್ಷಮತೆಯ ಮೌಲ್ಯಮಾಪನವಾಗಿದೆ ಇದರರ್ಥ ವಿದ್ಯಾರ್ಥಿ ಹೇಳಿದ ಉದ್ದೇಶಗಳನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾನೆ ಎಂಬುದನ್ನು ನಾನು ನಿರ್ಣಯಿಸಲು ಸಾಧ್ಯವಾಗುತ್ತದೆ ಇವುಗಳು ಆ 4 ಹಂತಗಳಾಗಿವೆ ನಾವು ಈ 4 ಹಂತಗಳನ್ನು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುವಾಗ ಹಲವಾರು ಸ್ಥಳಗಳಲ್ಲಿ ನೋಡುತ್ತೇವೆ ಆದರೆ ಅವು ವಿಭಿನ್ನ ಪರಿಭಾಷೆಗಳಲ್ಲಿ ಗೋಚರಿಸುತ್ತವೆ ಉದಾಹರಣೆಗೆ ಮೊದಲನೆಯ ಪಾಠವು ನಡವಳಿಕೆಯ ದೃಷ್ಟಿಯಿಂದ ಸೂಚನಾ ಉದ್ದೇಶಗಳನ್ನು ಹೇಗೆ ಬರೆಯುವುದು ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ ಆದಾಗ್ಯೂ ಈ ಮಾದರಿಯ ಯಶಸ್ಸು ಉದ್ದೇಶಗಳ ಸೂತ್ರೀಕರಣ ಸರಿಯಾದ ಕಾರ್ಯತಂತ್ರಗಳ ಬಳಕೆ ಮತ್ತು ಮೌಲ್ಯಮಾಪನದ ತಂತ್ರಗಳಂತಹ ಕೌಶಲ್ಯಗಳನ್ನು ಪ್ರದರ್ಶಿಸುವಲ್ಲಿ ಶಿಕ್ಷಕರ ಸಾಮರ್ಥ್ಯ ಎಷ್ಟಿದೆಯೆಂದು ಅವಲಂಬಿಸಿರುತ್ತದೆ ಎಲ್ಲಾ ಶಿಕ್ಷಕರು ಒಂದೇ ಅಲ್ಲ ಅವರ ಹಿನ್ನೆಲೆಯ ಆಧಾರದ ಮೇಲೆ ಅವರು ತಮ್ಮದೇ ಆದ ಆದ್ಯತೆಗಳನ್ನು ಹೊಂದಿರುತ್ತಾರೆ ಮತ್ತು ಎಲ್ಲಾ ಶಿಕ್ಷಕರು ಒಂದೇ ವಿಷಯವನ್ನು ಬೋಧಿಸುವುದಿಲ್ಲ ಯಾವ ರೀತಿಯ ಸೂಚನಾ ಕಾರ್ಯ ವಿಧಾನಗಳನ್ನು ಉಪಯೋಗಿಸಬಹುದು ಮತ್ತು ಯಾವ ರೀತಿಯ ಉದ್ದೇಶಗಳನ್ನು ಸಾಧಿಸಬಹುದು ಎಂಬುದನ್ನು ನಿರ್ಧರಿಸುವ ಕೆಲವು ವೈಶಿಷ್ಟ್ಯಗಳಿವೆ ಸೂಚನಾ ಉದ್ದೇಶಗಳನ್ನು ಸಾಧಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಯಾವ ರೀತಿಯ ಸಂಪನ್ಮೂಲಗಳನ್ನು ನೀವು ಹೊಂದಿದ್ದೀರಿ ಎಂಬುದರ ಸಂದರ್ಭವನ್ನೂ ಇದು ಅವಲಂಬಿಸಿರುತ್ತದೆ "ವಿಲಿಯಂ ಗ್ಲಾಸರ್ ಮಾಡಲ್" ವಿಷಯಕ್ಕೆ ಬಹಳ ಹತ್ತಿರದಲ್ಲಿದೆ ಎಂದು ನಾನು ಭಾವಿಸುತ್ತೇನೆ ಈಗ ಈ ನಿರ್ದಿಷ್ಟ ಘಟಕದ ಕಾರ್ಯಯೋಜನೆಗಳಿಗೆ ಬರೋಣ ಈ ಕಾರ್ಯಯೋಜನೆಯು ಶೈಕ್ಷಣಿಕ ಬೋಧನೆಯ ಹಲವು ವೈಶಿಷ್ಟ್ಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಲು ಮಾತ್ರ ಯೋಜಿಸಲಾಗಿದೆ ಮುಂದಿನ ಪಾಠದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಇತರ ಮೂರು ಪದಗಳ ಬಗ್ಗೆಯೂ ಮಾತನಾಡುತ್ತೇವೆ ಈ ಎರಡು ಪದಗಳ ಬಗ್ಗೆ ಕಲಿಯುವವರು ಸಾಹಿತ್ಯವನ್ನು ಅನ್ವೇಷಿಸಲು ಸ್ವಲ್ಪ ಸಮಯವನ್ನು ನೀಡಬೇಕು ಇದರಿಂದಾಗಿ ಈ ಎರಡು ಪದಗಳು ನಿಮಗೆ ನಿರ್ದಿಷ್ಟವಾಗಿ ಅರ್ಥೈಸುತ್ತವೆ ಕಾರ್ಯಯೋಜನೆ ಏನೆಂದರೆ ಉನ್ನತ ಶಿಕ್ಷಣದ ತತ್ತ್ವಶಾಸ್ತ್ರದ ಬಗ್ಗೆ ನೀವು ಏಕೆ ಕಾಳಜಿ ವಹಿಸಬೇಕು ಇದಕ್ಕೆ ಸೂಕ್ತ ಕಾರಣಗಳನ್ನು ನೀಡಿ ಇದು ಕೆಲವು ವಾಕ್ಯಗಳಾಗಿರಬಹುದು ನಂತರ ನೀವು ಪ್ರಸ್ತುತ ಕಾಳಜಿವಹಿಸುವ ಬೋಧನೆಯನ್ನು ಯೋಜಿಸಲು ಸಹಾಯ ಮಾಡಬಹುದು ಎಂದು ಪರಿಗಣಿಸುವ ಬೋಧನೆಯ ಮಾದರಿಯನ್ನು ಆಯ್ಕೆ ಮಾಡಿ ನಿಮ್ಮ ಸಂವಹನದ ಮೊದಲ ಹಂತದಲ್ಲಿಲಭ್ಯವಿರುವ ಅನೇಕವುಗಳಲ್ಲಿ ಯಾವ ಮಾದರಿಯ ಬೋಧನೆಗೆ ಆದ್ಯತೆ ನೀಡಲು ನೀವು ಬಯಸುತ್ತೀರಿ ನಿಮ್ಮ ಆಯ್ಕೆಗೆ ಸಮರ್ಥನೆಯನ್ನು ಗರಿಷ್ಠ 250 ಪದಗಳಲ್ಲಿ ಬರೆಯಿರಿ ಅಂತರ್ಜಾಲದಲ್ಲಿ ಅಪಾರ ಪ್ರಮಾಣದ ಸಾಹಿತ್ಯವಿದೆ ಆದ್ದರಿಂದ ಸಾಹಿತ್ಯವನ್ನು ಹುಡುಕುವುದು ಸಮಸ್ಯೆಯಲ್ಲ ನೀವು ಈ ಪಠ್ಯಕ್ರಮವನ್ನು ನೋಡಿದಾಗ ಕೆಲವು ವಿಷಯಗಳು ನಿಮಗೆ ಲಭ್ಯವಾಗುತ್ತವೆ ಅದು ನಿಮಗೆ ಅನ್ವೇಷಿಸಬಹುದಾದಂತಹ ಇಂಟರ್ನೆಟ್ ಲಿಂಕ್ಗಳನ್ನು ನೀಡುತ್ತದೆ ಈಗ ಮುಂದಿನ ಘಟಕಕ್ಕೆ ಹೋಗೋಣ ಈ ಘಟಕದಲ್ಲೂ ಕಲಿಕೆ ಮೌಲ್ಯಮಾಪನ ಮತ್ತು ಸೂಚನೆಗಳು ಎಂಬ ಪದಗಳನ್ನು ಮತ್ತೆ ಪರಿಚಯಿಸುತ್ತಿದ್ದೇನೆ ಉತ್ತಮ ಕಲಿಕೆಗೆ ಅನುಕೂಲವಾಗುವಂತೆ ಮೌಲ್ಯಮಾಪನದ ಕೇಂದ್ರೀಯತೆಯನ್ನು ನಾವು ವಿಶೇಷವಾಗಿ ಒತ್ತಿಹೇಳುತ್ತೇವೆ ನಾವು ಈ ಪದಗಳನ್ನು ಮತ್ತು ಈ ಪರಿಕಲ್ಪನೆಯನ್ನು ಮುಂದಿನ ಪಾಠದಲ್ಲಿ ಅನ್ವೇಷಿಸುತ್ತೇವೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು